ಈ ಉಪನ್ಯಾಸದಲ್ಲಿ ಮತ್ತು ಇನ್ನೂ ಮುಂದೆ ಬರುವುದರಲ್ಲಿ ನಾವು ಕೈಗಾರಿಕಾ ಐಒಟಿ ಅಥವಾ ಐಐಒಟಿಯ ಕೆಲವು ಮೂಲ ಪರಿಕಲ್ಪನೆಗಳನ್ನು ಅವಲೋಕಿಸುತ್ತೇವೆ ಈ ಉಪನ್ಯಾಸದಲ್ಲಿ ನಿರ್ದಿಷ್ಟವಾಗಿ ನಾವು ಕೈಗಾರಿಕಾ ಐಒಟಿಯ ಹಿಂದೆ ಕೆಲವು ಪರಿಚಯಾತ್ಮಕ ಪ್ರೇರಕ ಪರಿಕಲ್ಪನೆಗಳನ್ನು ಅವಲೋಕಿಸುತ್ತೇವೆ ಮತ್ತು ಲ್ಯಾಬ್ ಪ್ರಮಾಣದಲ್ಲಿ ಕೈಗಾರಿಕಾ ಐಒಟಿಯ ಮೂಲ ಸೆಟಪ್ ಅನ್ನು ನಾವು ಹೇಗೆ ಹೊಂದಬಹುದು ಆದ್ದರಿಂದ ಕೈಗಾರಿಕಾ ಐಒಟಿ ಏಕೆ ಬೇಕು ಎಂದು ಪ್ರೇರೇಪಿಸಲು ನಾವು ಈ ವಿಭಿನ್ನ ಪರಿಕಲ್ಪನೆಗಳ ಮೂಲಕ ಹೋಗುತ್ತೇವೆ ಆದ್ದರಿಂದ ಆರಂಭದಲ್ಲಿ ನಾವು ವಿಭಿನ್ನ ಕೈಗಾರಿಕಾ ಅಪ್ಲಿಕೇಶನ್ ಡೊಮೇನ್ಗಳನ್ನು ಪರಿಗಣಿಸೋಣ ಉತ್ಪಾದನಾ ಕೈಗಾರಿಕೆಗಳು ಕೃಷಿ ಗಣಿಗಾರಿಕೆ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಆರೋಗ್ಯ ಸೇವೆ ಮುಂತಾದ ಡೊಮೇನ್ಗಳು ಆದ್ದರಿಂದ ವಿಭಿನ್ನ ಅಪ್ಲಿಕೇಶನ್ ಡೊಮೇನ್ಗಳಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಈ ವಿಭಿನ್ನ ಡೊಮೇನ್ಗಳನ್ನು ಪೂರೈಸುವ ಸಾಕಷ್ಟು ಕೈಗಾರಿಕೆಗಳಿವೆ ಆದ್ದರಿಂದ ಅವರು ತಮ್ಮದೇ ಆದ ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಹೊಂದಿದ್ದಾರೆ ಮತ್ತು ನಾವು ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳ ಮೂಲ ಪರಿಕಲ್ಪನೆಗಳನ್ನು ಅವಲೋಕಿಸಿದ್ದೇನೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ಐಒಟಿಯ ಸಹಾಯದಿಂದ ಈ ಪ್ರಕ್ರಿಯೆಗಳನ್ನು ಹೇಗೆ ಸುಧಾರಿಸಬಹುದು ಆದ್ದರಿಂದ ಈ ವಿಭಿನ್ನ ಪ್ರಕ್ರಿಯೆಗಳ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸಲು ಕೈಗಾರಿಕಾ ಐಒಟಿ ಪರಿಹಾರಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ನಾವು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಆರಂಭದಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ಪರಿಗಣಿಸೋಣ ಉದಾಹರಣೆಗೆ ನಾವು ಹೇಳುವುದು ವಿವಿಧ ಗಣಿಗಳಲ್ಲಿ ಗಣಿಗಾರಿಕೆ ಉದ್ಯಮದಿಂದ ಪ್ರಾರಂಭಿಸೋಣ ಉದಾಹರಣೆಗೆ ಕಲ್ಲಿದ್ದಲು ಗಣಿಗಳು ವಿಭಿನ್ನ ಪ್ರಕ್ರಿಯೆಗಳಿವೆ ಅವುಗಳು ಇವೆ ಗಣಿಗಾರಿಕೆ ಪ್ರಕ್ರಿಯೆಗಳು ಇವೆ ಇದು ವಿಭಿನ್ನ ಘಟನೆಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ತಡೆಯಬಹುದು ಆದ್ದರಿಂದ ಉದಾಹರಣೆಗೆ ಗಣಿಗಾರಿಕೆ ಪ್ರಕ್ರಿಯೆಯಲ್ಲಿ ರೂಪುಗೊಳ್ಳುವ ವಿಭಿನ್ನ ಅನಿಲಗಳನ್ನು ಅನಿಲಗಳ ಮೇಲೆ ನಿಗಾ ಇಡುವುದು ಕಲ್ಲಿದ್ದಲು ಗಣಿಗಳಲ್ಲಿ ಸಾಮಾನ್ಯವಾಗಿದೆ ಉದಾಹರಣೆಗೆ ಮೀಥೇನ್ ವಿಭಿನ್ನ ಅನಿಲಗಳಂತಹ ವಿಭಿನ್ನ ಅನಿಲಗಳಿವೆ ಉದಾಹರಣೆಗೆ ಗಣಿಗಾರಿಕೆ ಪ್ರಕ್ರಿಯೆಯಲ್ಲಿ ಭೂಗತ ಗಣಿಗಳಲ್ಲಿ ಮೂಲತಃ ರೂಪುಗೊಳ್ಳುವ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಮಾನಾಕ್ಸೈಡ್ ಮತ್ತು ಇನ್ನೂ ಅನೇಕ ಆದ್ದರಿಂದ ಈ ಅನಿಲಗಳನ್ನು ನಾವು ಪತ್ತೆಹಚ್ಚಬೇಕಾಗುತ್ತದೆ ಮತ್ತು ಈ ಅನಿಲಗಳನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ ಏಕೆಂದರೆ ಈ ಅನಿಲಗಳಿಂದ ಅನೇಕ ಅಪಾಯಗಳಾಗುತ್ತದೆ ಉದಾಹರಣೆಗೆ ಮೀಥೇನ್ ಮೀಥೇನ್ ಹೆಚ್ಚು ಉರಿಯುವ ಅನಿಲವಾಗಿದೆ ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಈಗಾಗಲೇ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮಾನಾಕ್ಸೈಡ್ದಿಂದ ಸಹ ಸಾವು ಸಂಭವಿಸಬಹುದು ಎಂದು ತಿಳಿದಿರುತ್ತದೆ ಆದ್ದರಿಂದ ಈ ಅನಿಲಗಳು ತುಂಬಾ ಹಾನಿಕಾರಕ ಅನಿಲಗಳಾಗಿವೆ ಅಲ್ಲಿ ಬೇರೆ ಬೇರೆ ಅನಿಲಗಳಿವೆ ಕಲ್ಲಿದ್ದಲು ಗಣಿಗಳಲ್ಲಿನ ಗಣಿಗಾರಿಕೆ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟವಾಗಿ ಉತ್ಪಾದನೆಗೊಳ್ಳುತ್ತಿರುವ ಈ ಪ್ರತಿಯೊಂದು ಅನಿಲಗಳ ಮಟ್ಟ ಅಥವಾ ಸಾಂದ್ರತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಲು ಇದು ನಮಗೆ ಬಹಳ ಮುಖ್ಯವಾಗಿದೆ ಆದ್ದರಿಂದ ನೈಜ ಸಮಯದಲ್ಲಿ ನಿರಂತರವಾಗಿ ಭೂಗತ ಗಣಿಗಳಲ್ಲಿ ಅನಿಲ ಮೇಲ್ವಿಚಾರಣೆ ಬಹಳ ಮುಖ್ಯ ಮತ್ತು ಅದರ ಪ್ರಕಾರ ಬಹಳ ಹಾನಿಕಾರಕ ಅನಿಲದ ಸಾಂದ್ರತೆಯು ಒಂದು ನಿರ್ದಿಷ್ಟ ಮಿತಿ ಅಥವಾ ಮಿತಿಯನ್ನು ಮೀರಿ ಹೆಚ್ಚಾಗಿದ್ದರೆ ಗಣಿ ಕೆಲಸಗಾರರಿಗೆ ಅಥವಾ ಕಂಟ್ರೋಲ್ ಸೆಂಟರ್ಗೆ ಎಚ್ಚರಿಕೆಗಳನ್ನು ರವಾನಿಸುವುದು ಬಹಳ ಮುಖ್ಯ ಅದಕ್ಕೆ ಅನುಗುಣವಾಗಿ ಗಣಿ ಕಾರ್ಮಿಕರನ್ನು ಅಥವಾ ಭೂಗತದಲ್ಲಿರುವವರನ್ನು ಸ್ಥಳಾಂತರಿಸಬಹುದು ಆದ್ದರಿಂದ ಈ ರೀತಿಯ ಒಂದು ಅಪ್ಲಿಕೇಶನ್ ಭೂಗತ ಗಣಿಗಳಲ್ಲಿ ವಿಭಿನ್ನವಾದ ಇತರ ಅನ್ವಯಿಕೆಗಳಿವೆ ಉದಾಹರಣೆಗೆ ಸ್ಟ್ರಾಟಾ ಪತನದ ಮೇಲ್ವಿಚಾರಣೆ ಆದ್ದರಿಂದ ನೀವು ಕಲ್ಲಿದ್ದಲನ್ನು ಗಣಿಗಾರಿಕೆ ಮಾಡುತ್ತಿದ್ದೀರಿ ಮತ್ತು ಗಣಿಗಾರಿಕೆ ನಡೆಸಿದ ಪ್ರದೇಶದ ಮೇಲಿರುವ ಸ್ತರ ಅಥವಾ ಮೇಲ್ಚಾವಣಿ ಕುಸಿಯಬಹುದು ಎಂದು ಹೇಳೋಣ ಆದ್ದರಿಂದ ಹೊರತೆಗೆದ ಭಾಗಕ್ಕಿಂತ ಮೇಲಿರುವ ಆ ಮೇಲ್ಚಾವಣಿ ಮೇಲ್ವಿಚಾರಣೆ ಬಹಳ ಮುಖ್ಯ ಆದ್ದರಿಂದ ಮೇಲ್ಚಾವಣಿ ಕುಸಿದು ಗಣಿಗಾರಿಕೆ ಕಾರ್ಮಿಕರಿಗೆ ಅಪಾಯವನ್ನುಂಟುಮಾಡಬಹುದು ಆದ್ದರಿಂದ ಈ ರೀತಿಯಾಗಿ ಬೇರೆ ಬೇರೆ ಅಪ್ಲಿಕೇಶನ್ಗಳೂ ಇವೆ ಆದ್ದರಿಂದ ಈ ಎಲ್ಲಾ ಕೆಲಸಗಳನ್ನು ಮಾಡಲು ಈ ಎಲ್ಲಾ ಕೆಲಸಗಳು ಐಐಒಟಿ ಅಥವಾ ಇಂಡಸ್ಟ್ರಿಯಲ್ ಐಒಟಿಯಂತಹ ವಿಭಿನ್ನ ತಂತ್ರಜ್ಞಾನಗಳನ್ನು ಬಳಸುವುದು ಬಹಳ ಮುಖ್ಯ ಆದ್ದರಿಂದ ಭೂಗತ ಗಣಿಗಳಿಗೆ ಅನಿಲ ಮೇಲ್ವಿಚಾರಣೆಗಾಗಿ ಕೈಗಾರಿಕಾ ಐಒಟಿ ಅನ್ವಯಗಳು ಬಹಳ ಮುಖ್ಯವಾದ ಅನ್ವಯವಾಗಿದೆ ಆದ್ದರಿಂದ ಇಲ್ಲಿ ತರಗತಿಯಲ್ಲಿಯೇ ವಿಭಿನ್ನ ಸೆನ್ಸಾರ್ಗಳು ಮತ್ತು ಐಐಓಟಿ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅನಿಲ ಮೇಲ್ವಿಚಾರಣೆಯ ಅತ್ಯಂತ ಸರಳವಾದ ಅಪ್ಲಿಕೇಶನ್ ಅನ್ನು ನೋಡೋಣ ಆದ್ದರಿಂದ ಪ್ರಾರಂಭದಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ ಆದ್ದರಿಂದ ನಾವು ಐಐಓಟಿ ಬಗ್ಗೆ ಮಾತನಾಡುವಾಗ ಆದ್ದರಿಂದ ಕೈಗಾರಿಕಾ ಐಒಟಿ ಎಂದರೆ ವಿಭಿನ್ನ ಕೈಗಾರಿಕಾ ಸಮಸ್ಯೆಗಳನ್ನು ಪರಿಹರಿಸಲು ಐಒಟಿಯ ನಿರ್ದಿಷ್ಟ ರೀತಿಯ ಅನ್ವಯಿಕೆ ಆದ್ದರಿಂದ ಇಲ್ಲಿ ನಾನು ಗಣಿಗಾರಿಕೆ ಉದ್ಯಮ ಅನಿಲ ಮೇಲ್ವಿಚಾರಣೆ ಮತ್ತು ಇನ್ನಿತರ ಉದ್ಯಮಗಳ ಬಗ್ಗೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಆದರೆ ಈ ಎಲ್ಲದರ ಮಧ್ಯಭಾಗದಲ್ಲಿ ಅದು ಸಂವೇದನೆ ಕಾರ್ಯಚಟುವಟಿಕೆ ನೆಟ್ವರ್ಕಿಂಗ್ ಸಂಪರ್ಕ ಸಂಸ್ಕರಣೆ ಮತ್ತು ಮುಂತಾದವುಗಳ ಬಗ್ಗೆ ಅನಿಲ ಮೇಲ್ವಿಚಾರಣೆಯ ಒಂದು ಸಣ್ಣ ರೀತಿಯ ಅಪ್ಲಿಕೇಶನ್ ಅನ್ನು ನೋಡೋಣ ಇದು ಅನಿಲ ಸೆನ್ಸರ್ಆಗಿದ್ದು ಅದು ಕೆಲವು ಅನಿಲಗಳನ್ನು ಪತ್ತೆ ಮಾಡುತ್ತದೆ ಆದ್ದರಿಂದ ಈ ಸೆನ್ಸಾರ್ ಅದನ್ನು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಆಗ ನಮ್ಮಲ್ಲಿ ಅಕ್ಚುಯೆಟರ್ ಇದೆ ಅದು ಬಜರ್ ಆಗಿದೆ ನಾವು ಈ ಬಜರ್ ಅನ್ನು ಇರಿಸಿದ್ದೇವೆ ಏಕೆಂದರೆ ಅನಿಲಗಳ ಸಾಂದ್ರತೆಯು ಹೆಚ್ಚಾದರೆ ಸೆನ್ಸಾರ್ ಅದನ್ನು ಗ್ರಹಿಸಿ ಮತ್ತು ಈ ಬಜರ್ ಅನಿಲದ ನಿಜವಾದ ಸಾಂದ್ರತೆಯನ್ನು ತೋರಿಸುತ್ತದೆ ಎಲ್ಪಿಜಿ ಅನಿಲ ಇರಬಹುದು ಆದರೆ ಅದು ಬೇರೆ ಯಾವುದೇ ಅನಿಲವಾಗಿರಬಹುದು ಮತ್ತು ಅದು ಹೆಚ್ಚಾಗಿರಬಹುದು ಆದ್ದರಿಂದ ಇದು ಅದನ್ನು ಮಾಡುತ್ತದೆ ಮತ್ತು ನಂತರ ನಾವು ಹೊಂದಿದ್ದೇವೆ ಆದ್ದರಿಂದ ಈ ಸಂವೇದಕವನ್ನು ಈ ಸೆನ್ಸಾರ್ದಿಂದ ಇಲ್ಲಿ ಮಾಡಲಾಗುತ್ತದೆ ಮತ್ತು ನಂತರ ಈ ಸೆನ್ಸಾರ್ ಈ ಡೇಟಾವನ್ನು ಕಳುಹಿಸುತ್ತದೆ ಮತ್ತು ನಮ್ಮಲ್ಲಿರುವ ಈ ಮೈಕ್ರೊಕಂಟ್ರೋಲರ್ ಘಟಕದಿಂದ ಕೆಲವು ಸಂಸ್ಕರಣೆಯನ್ನು ಇಲ್ಲಿ ಮಾಡಲಾಗುತ್ತದೆ ಮತ್ತು ನಂತರ ಈ ಡೇಟಾವನ್ನು ಒಂದು ಸೈಟ್ನಿಂದ ಮತ್ತೊಂದು ಸೈಟ್ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಇದು ಒಂದು ಸೈಟ್ ಮತ್ತು ಇದು ಮತ್ತೊಂದು ಸೈಟ್ ಎಂದು ಹೇಳೋಣ ಆದ್ದರಿಂದ ಇದನ್ನು ಒಂದು ಸೈಟ್ನಿಂದ ಮತ್ತೊಂದು ಸೈಟ್ಗೆ ಕಳುಹಿಸಲಾಗುತ್ತದೆ ಮತ್ತು ಇದಕ್ಕಾಗಿ ನಾವು ಇಲ್ಲಿ ಎರಡು ವಿಭಿನ್ನ ಸಂವಹನ ಮಾಡ್ಯೂಲ್ಗಳನ್ನು ಹೊಂದಿದ್ದೇವೆ ಇದು ಒಂದು ಮತ್ತು ಇದು ಇನ್ನೊಂದು ನಾವು ಹೇಳುವುದೇನೆಂದರೆ ಇದು ಕಳುಹಿಸುವವರು ಮತ್ತು ಇದು ಸ್ವೀಕರಿಸುವವರು ಈ ರಿಸೀವರ್ ಘಟಕವು ಅವಲೋಕಿಸಲಿ ಇದೆ ಕಳುಹಿಸುವವರ ಘಟಕದಿಂದ ಕಳುಹಿಸಲಾದ ಸೆನ್ಸಾರ್ಗೆ ಸಂಪರ್ಕ ಹೊಂದಿದ ಈ ಎಲ್ಲ ಡೇಟಾವನ್ನು ಸಂಗ್ರಹಿಸುತ್ತದೆ ಮತ್ತು ಅದನ್ನು ಇಲ್ಲಿ ರಿಸೀವರ್ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅಲ್ಲಿಂದ ಅದನ್ನು ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಲಾಗುವುದು ಆದ್ದರಿಂದ ಇದನ್ನು ಅನಿಲಗಳ ಮೇಲ್ವಿಚಾರಣೆ ಮಾಡಲು ಹೊರಟಿರುವ ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಲಾಗುವುದು ಈ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಎಲ್ಪಿಜಿ ಅನಿಲದ ಕೆಲವು ಸಾಂದ್ರತೆಯನ್ನು ನಾವು ಇಲ್ಲಿಗೆ ತರುತ್ತೇವೆ ಎಂದು ಹೇಳೋಣ ಏಕೆಂದರೆ ಅದು ಎಚ್ಚರಿಸಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಧ್ವನಿ ಬಂದಿತು ಆದ್ದರಿಂದ ಈ ಬಜರ್ ಶಬ್ದ ಮಾಡಿದೆ ಆದ್ದರಿಂದ ನಾವು ಈ ಡೇಟಾವನ್ನು ನೋಡಿದರೆ ಇದು ಮೂಲತಃ ಕಳುಹಿಸುವವರಾಗಿದ್ದು ಇಲ್ಲಿ ನೀವು ಕೆಲವು ಹೊಗೆಯನ್ನು ಪತ್ತೆಹಚ್ಚಿದ್ದೀರಿ ಅಥವಾ ಕೆಲವು ಅನಿಲಗಳು ಕೆಲವು ಇಂಗಾಲದ ಮಾನಾಕ್ಸೈಡ್ ಅನಿಲವನ್ನು ಪತ್ತೆಹಚ್ಚಲಾಗಿದೆ ಮತ್ತು ನಂತರ ಅದನ್ನು ಕಳುಹಿಸುತ್ತಿದೆ ಮತ್ತು ರಿಸೀವರ್ ಇಲ್ಲಿ ಸ್ವೀಕರಿಸುತ್ತಿದೆ ಆದ್ದರಿಂದ ಇದು ಮೂಲತಃ ಇಲ್ಲಿ ರಿಸೀವರ್ ಆಗಿದೆ ಏಕೆಂದರೆ ಇದು ಇವುಗಳನ್ನು ಸ್ವೀಕರಿಸಿದೆ ಎಂದು ತೋರಿಸುತ್ತದೆ ಆದ್ದರಿಂದ ನೀವು ಮೇಲ್ಭಾಗದಲ್ಲಿ ನೋಡುವಂತ ಆದ್ದರಿಂದ ನಾವು ಇದನ್ನು ಮತ್ತೊಮ್ಮೆ ಪ್ರಯತ್ನಿಸಬಹುದು ಆದ್ದರಿಂದ ಇದು ಕಳುಹಿಸುವವರು ಎಂದು ನೀವು ನೋಡಬಹುದು ಇದು ಕೆಲವು ಅನಿಲಗಳನ್ನು ಪತ್ತೆಹಚ್ಚಿದೆ ಮತ್ತು ಇದು ರಿಸೀವರ್ ಆಗಿದೆ ಎಂದು ತೋರಿಸುತ್ತದೆ ಅದು ಆ ಮೌಲ್ಯಗಳನ್ನು ಸಹ ಪಡೆಯುತ್ತಿದೆ ಈ ಅನಿಲಗಳ ಈ ಸಾಂದ್ರತೆಯು ಪತ್ತೆಯಾಗುತ್ತಿರುವ ನಿಯಂತ್ರಣ ಕೇಂದ್ರ ಇದಾಗಿದೆ ಎಂದು ನಾವು ಉಳಿಸೋಣ ಮತ್ತು ಈ ಮೇಲ್ವಿಚಾರಣೆಯನ್ನು ಈ ರೀತಿ ಮಾಡಬಹುದು ಗಣಿಗಾರಿಕೆ ಕೈಗಾರಿಕೆಗಳಲ್ಲಿ ಮಾತ್ರವಲ್ಲ ಇತರ ಕೈಗಾರಿಕೆಗಳಲ್ಲಿ ಯಾವುದೇ ರಾಸಾಯನಿಕ ಉದ್ಯಮದಂತೆ ಅಥವಾ ಭೂಗತ ಗಣಿಗಳಿಗೆ ಅನಿಲ ಮೇಲ್ವಿಚಾರಣೆಯ ಅಪ್ಲಿಕೇಶನ್ನಂತೆ ಅನಿಲ ಮೇಲ್ವಿಚಾರಣೆ ಸಹ ಬಹಳ ಮುಖ್ಯವಾದುದು ಎಂಬುದನ್ನು ತೋರಿಸುವ ಅತ್ಯಂತ ಸರಳವಾದ ಅನ್ವಯವಾಗಿದೆ ಐಐಓಟಿ ಯ ಮತ್ತೊಂದು ಅಪ್ಲಿಕೇಶನ್ ಅನ್ನು ಪರಿಗಣಿಸೋಣ ಆರೋಗ್ಯ ಉದ್ಯಮವನ್ನು ಪರಿಗಣಿಸೋಣ ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ವಿಭಿನ್ನ ರೋಗಿಗಳು ಆರೋಗ್ಯ ವೃತ್ತಿಪರರಾದ ವೈದ್ಯರು ದಾದಿಯರು ಇದ್ದಾರೆ ನೈಜ ಸಮಯದಲ್ಲಿ ರೋಗಿಗಳ ಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ ಆದ್ದರಿಂದ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ತಂತ್ರಜ್ಞಾನವು ಕಷ್ಟಕರವಾಗಿದೆ ಏಕೆಂದರೆ ಸಾಂಪ್ರದಾಯಿಕವಾಗಿ ಏನಾಗಬೇಕೆಂದರೆ ವೈದ್ಯರು ಮತ್ತು ದಾದಿಯರು ಅಥವಾ ಇತರ ಆರೋಗ್ಯ ವೃತ್ತಿಪರರು ನಾವು ನಿಯತಕಾಲಿಕವಾಗಿ ರೋಗಿಯನ್ನು ಭೇಟಿ ಮಾಡಬೇಕಾಗುತ್ತದೆ ನಂತರ ರೋಗಿಯ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಅದಕ್ಕಿಂತ ಉತ್ತಮವಾದದ್ದು ರೋಗಿಯ ಪದ ಸೈಟ್ನಲ್ಲಿ ಕೆಲವು ವಿಭಿನ್ನ ವೈದ್ಯಕೀಯ ಸಾಧನಗಳು ಇರಬಹುದು ಅವುಗಳು ವಿಭಿನ್ನ ಸೆನ್ಸಾರ್ಗಳನ್ನು ಹೊಂದಿರಬಹುದು ಆದರೆ ಆ ಸೆನ್ಸಾರ್ಗಳು ಸ್ವತಂತ್ರ ಸೆನ್ಸಾರ್ಗಳು ಅವು ಸಾಮಾನ್ಯವಾಗಿ ಸಂಪರ್ಕಿತ ಸೆನ್ಸಾರ್ಗಳಲ್ಲ ಮತ್ತು ಹೌದು ಏನು ಮಾಡಬಲ್ಲದು ಎಂದರೆ ಅವು ರೋಗಿಯ ಮೇಲ್ವಿಚಾರಣೆ ಮಾಡಲಾಗುತ್ತಿರುವ ಶಾರೀರಿಕ ನಿಯತಾಂಕ ಮೌಲ್ಯವನ್ನು ತೋರಿಸಬಹುದು ಆದ್ದರಿಂದ ಐಐಒಟಿ ಮತ್ತು ಐಒಟಿ ಆಗಮನದೊಂದಿಗೆ ಸಾಮಾನ್ಯವಾಗಿ ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಈಗ ಸಾಧ್ಯವಿದೆ ಆದ್ದರಿಂದ ಹಿಂದಿನ ಉದಾಹರಣೆಯಂತೆ ಇಲ್ಲಿ ರೋಗಿಯ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಬಳಸಬಹುದಾದ ಎರಡು ಮೂಲಭೂತ ಸೆನ್ಸಾರ್ಗಳನ್ನು ನಾನು ಈಗ ನಿಮಗೆ ತೋರಿಸಲಿದ್ದೇನೆ ಇಲ್ಲಿ ನೀವು ನೋಡುವುದು ತಾಪಮಾನ ಸೆನ್ಸಾರ್ ಇದು ದೇಹದ ಉಷ್ಣಾಂಶ ಸೆನ್ಸಾರ್ ಆಗಿದೆ ಮತ್ತು ಇದನ್ನು ನಾಡಿ ಆಕ್ಸಿಮೀಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾಡಿ ಆಕ್ಸಿಮೀಟರ್ ಮೂಲತಃ ರೋಗಿಯ ರಕ್ತದಲ್ಲಿನ ಆಮ್ಲಜನಕದ ಶುದ್ಧತ್ವವನ್ನು ಅಳೆಯುತ್ತದೆ ಜೊತೆಗೆ ನಾಡಿ ಮಿಡಿತವನ್ನು ಅಳೆಯುತ್ತದೆ ಈ ಎರಡು ಸೆನ್ಸಾರ್ಗಳು ಇದನ್ನು ಕಂಡುಹಿಡಿದಿದೆ ರೋಗಿಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ನೀವು ಬೇರೆ ಬೇರೆ ಶಾರೀರಿಕ ಮಾನಿಟರಿಂಗ್ ಸೆನ್ಸರ್ಗಳನ್ನು ಬಳಸಬಹುದು ಮತ್ತು ಅನುಕೂಲಗಳು ನೈಜ ಸಮಯದಲ್ಲಿ ಸ್ವಾಯತ್ತವಾಗಿ ನಿರಂತರವಾಗಿ ರೋಗಿಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಬಹುದು ಮತ್ತು ವೈದ್ಯರಿಗೆ ಎಚ್ಚರಿಕೆ ನೀಡಬಹುದು ಎಂದು ನಾನು ನಿಮಗೆ ಹೇಳುತ್ತಿದ್ದೆ ರೋಗಿಯ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಏರು ಪೇರು ಇದ್ದರೂ ಸಹ ಆದ್ದರಿಂದ ಇದು ಸಾಧಿಸಲು ನಿಮಗೆ ಸಹಾಯ ಮಾಡುವ ಅತ್ಯಂತ ಉಪಯುಕ್ತ ಸಾಧನವಾಗಿದೆ ಎಂದು ಈಗ ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದನ್ನು ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ಈ ದೇಹದ ಉಷ್ಣಾಂಶ ಸೆನ್ಸಾರ್ಅನ್ನು ರೋಗಿಯೊಂದಿಗೆ ಅಳವಡಿಸಲಾಗಿದೆ ಎಂದು ಹೇಳೋಣ ದೇಹದ ಉಷ್ಣತೆಯನ್ನು ತೋರಿಸಲು ನಾನು ಅದನ್ನು ಒತ್ತಿದ್ದೇನೆ ಆದ್ದರಿಂದ ನಾನು ಇಲ್ಲಿರುವುದನ್ನು ನೀವು ಪರದೆಯ ಮೇಲೆ ನೋಡುವಂತೆ ನೀವು ಇಲ್ಲಿ ನೋಡುತ್ತಿರುವಂತೆ ಅದು ಹೆಚ್ಚುತ್ತಿರುವ ತಾಪಮಾನದ ಮೌಲ್ಯವನ್ನು ನೋಡಬಹುದು ಇದು ತಾಪಮಾನ ಓದುವಿಕೆ ಇದು ನಿರಂತರವಾಗಿ ಹೆಚ್ಚುತ್ತಿದೆ ಮತ್ತು ಇದು ಒಂದು ರೋಗಿಗೆ ಅಥವಾ ಅನೇಕ ರೋಗಿಗಳಿಗೆ ವೈದ್ಯರ ಫಲಕದಲ್ಲಿದೆ ಎಂದು ಹೇಳೋಣ ಈ ವಿಷಯವನ್ನು ವಿಸ್ತರಿಸಬಹುದು ಮತ್ತು ಇತರ ರೋಗಿಗಳ ಆರೋಗ್ಯ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ವಿಸ್ತರಿಸಬಹುದು ಆದ್ದರಿಂದ ಇದು ತಾಪಮಾನದ ಮೌಲ್ಯಗಳಾಗಿವೆ ಮತ್ತು ಅದೇ ರೀತಿ ಈ ನಾಡಿ ಆಕ್ಸಿಮೀಟರ್ ಇದೆ ನಿಮಗೆ ತೋರಿಸಲು ನಾನು ಇದನ್ನು ಬಳಸಬಹುದು ರೋಗಿಗೆ ಈ ರೀತಿ ಅಳವಡಿಸಬಹುದಾಗಿದೆ ನಂತರ ಪರದೆಯ ಮೇಲೆ ನಾನು ಎರಡು ವಸ್ತುಗಳ ಮೌಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ಈಗ ಪಲ್ಸ್ ಆಕ್ಸಿಮೀಟರ್ ಸೆನ್ಸಾರ್ಗೆ ನನ್ನ ಬೆರಳನ್ನು ಹಾಕಿದ್ದೇನೆ ಮತ್ತು ನಾಡಿ ಆಕ್ಸಿಮೀಟರ್ ಸಂವೇದಕವು ಎರಡು ವಿಷಯಗಳನ್ನು ಅಳೆಯಲು ಸಹಾಯ ಮಾಡುತ್ತದೆ ಎಂದು ನಾನು ನಿಮಗೆ ಹೇಳಿದೆ ಒಂದು ರಕ್ತದಲ್ಲಿನ ಆಮ್ಲಜನಕದ ಶುದ್ಧತ್ವ ಮತ್ತು ಇನ್ನೊಂದು ನಾಡಿ ಮಿಡಿತ ಆದ್ದರಿಂದ ಈಗ ನಿಯಂತ್ರಣ ನೋಟವನ್ನು ನೋಡಲಾಗುತ್ತಿದೆ ಆದ್ದರಿಂದ ನಾವು ಇಲ್ಲಿ ನೋಡುವಂತೆ ಇದು ನೀಲಿ ಬಣ್ಣವು ಮೂಲತಃ ಹೃದಯ ಬಡಿತ ಮತ್ತು ಇದು ರಕ್ತದಲ್ಲಿನ ಆಮ್ಲಜನಕದ ಶುದ್ಧತ್ವವಾಗಿದೆ ಮತ್ತು ನೀವು ಇಲ್ಲಿ ನೋಡುವಂತೆ ಈ ಎರಡು ಮೌಲ್ಯಗಳು ಕಾಲಾನಂತರದಲ್ಲಿ ಕ್ರಮೇಣ ಪ್ಲಾಟ್ ಮಾಡಲ್ಪಡುತ್ತದೆ ಈ ತಾಪಮಾನದ ಮೌಲ್ಯವು ಇನ್ನೂ ಕಡಿಮೆ ಇದೆ ಏಕೆಂದರೆ ನಾನು ಅದನ್ನು ಬಿಟ್ಟುಬಿಟ್ಟಿದ್ದೇನೆ ಆದರೆ ತಾಪಮಾನವನ್ನು ಅಳೆಯಲು ನಾನು ಅದನ್ನು ಮತ್ತೆ ನನ್ನ ಬೆರಳಿಗೆ ಹಾಕಬಹುದು ಮತ್ತು ದೇಹದ ಉಷ್ಣತೆಯ ಮೌಲ್ಯವು ಹೆಚ್ಚಾಗುತ್ತಿದೆ ಆದ್ದರಿಂದ ಇದು ವೈದ್ಯರು ಮತ್ತು ದಾದಿಯರು ವಿಭಿನ್ನ ರೋಗಿಗಳ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಆಸ್ಪತ್ರೆಗಳಂತಹ ಆರೋಗ್ಯ ಕೇಂದ್ರಗಳಲ್ಲಿ ಬಳಸಬಹುದಾದ ವಿಭಿನ್ನ ಆರೋಗ್ಯ ಶಾರೀರಿಕ ಮಾನಿಟರಿಂಗ್ ಸೆನ್ಸಾರ್ ಗಳಾಗಿವೆ ಕೈಗಾರಿಕಾ ಐಒಟಿಯ ವಿವರಗಳನ್ನು ನೋಡೋಣ ಆದ್ದರಿಂದ ಕೈಗಾರಿಕಾ ಐಒಟಿ ವಿವಿಧ ಕೈಗಾರಿಕಾ ಅನ್ವಯಿಕೆಗಳಿಗೆ ಸೇವೆ ಸಲ್ಲಿಸಲು ಇಂಟರ್ನೆಟ್ ಆಫ್ ಥಿಂಗ್ಸ್ ಬಳಕೆಯ ಬಗ್ಗೆ ಎಂದು ನಾನು ನಿಮಗೆ ಮೊದಲೇ ಹೇಳಿದ್ದೆ ಆದ್ದರಿಂದ ಕೈಗಾರಿಕಾ ಅಪ್ಲಿಕೇಶನ್ಗಳು ಉತ್ಪಾದನೆ ಕೃಷಿ ಮತ್ತು ಆರೋಗ್ಯ ರಕ್ಷಣೆಯಂತಹ ಹಲವು ಆಗಿರಬಹುದು ಆದ್ದರಿಂದ ಮೂಲತಃ ಕೈಗಾರಿಕಾ ಅಪ್ಲಿಕೇಶನ್ಗಳಿಗೆ ಐಒಟಿ ಬಗ್ಗೆ ಐಐಒಟಿ ಮಾತನಾಡುತ್ತದೆ ಮತ್ತು ಒಟ್ಟಾರೆ ಐಐಒಟಿಯನ್ನು ಕೈಗಾರಿಕೆಗಳಲ್ಲಿ ಕೆಲಸದ ಸ್ಥಿತಿಯನ್ನು ಹೆಚ್ಚಿಸಲು ಅಥವಾ ಅಭಿವೃದ್ಧಿಪಡಿಸಲು ಬಳಸುವುದು ಉದಾಹರಣೆಗೆ ಉದ್ಯಮದಲ್ಲಿನ ಕಾರ್ಮಿಕರ ಸುರಕ್ಷತೆ ಉದ್ಯಮದಲ್ಲಿನ ಪರಿಸ್ಥಿತಿ ಮತ್ತು ಮೊದಲಾದವು ಮತ್ತು ಸುರಕ್ಷತೆಯ ವಿಷಯಗಳ ಆದ್ದರಿಂದ ಯಂತ್ರದ ಜೀವನವನ್ನು ಹೆಚ್ಚಿಸುವುದು ಕಾರ್ಯಾಚರಣೆಯ ದಕ್ಷತೆಯನ್ನು ಉತ್ತಮಗೊಳಿಸುವುದು ಮತ್ತು ಮೊದಲಾದವು ಕೈಗಾರಿಕಾ ಐಒಟಿಯ ಹಲವು ವಿಭಿನ್ನ ಉಪಯೋಗಗಳಿವೆ ಆದ್ದರಿಂದ ಐಐಒಟಿ ಮತ್ತು ಅದರ ಪ್ರಾಚೀನತೆಯು ಮೊದಲಿನಿಂದಲೂ ಮತ್ತು ಈ ಹೊಸ ಸನ್ನಿವೇಶದಲ್ಲಿ ಐಐಒಟಿ ಹೆಚ್ಚು ಆಸಕ್ತಿಕರವಾಗಿದೆ ಐಐಒಟಿ ಪ್ರಾಚೀನವಾದುದು ಉದ್ಯಮದಲ್ಲಿ ಬಹಳ ಹಿಂದಿನಿಂದಲೂ ಇದ್ದ ಯಾಂತ್ರೀಕೃತಗೊಳಿಸುವಿಕೆ ದಶಕಗಳಿಂದಲೂ ಕೈಗಾರಿಕೆಗಳು ಬಹಳ ಹಿಂದಿನಿಂದಲೂ ಯಾಂತ್ರೀಕರಣವನ್ನು ಬಳಸುತ್ತಿವೆ ಐಐಒಟಿ ಮತ್ತು ಆಟೊಮೇಷನ್ ನಡುವಿನ ಪ್ರಮುಖ ವ್ಯತ್ಯಾಸಗಳು ಇವು ಈ ವ್ಯತ್ಯಾಸಗಳು ಸಂವೇದನೆಗೆ ಸಂಬಂಧಿಸಿದಂತೆ ಮೂರು ವಿಭಿನ್ನ ನಿಯತಾಂಕಗಳಿಗೆ ಸಂಬಂಧಿಸಿದೆ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಮತ್ತು ಈ ಐಟಿ ಪರಿಕರಗಳು ಮತ್ತು ವಿಧಾನಗಳನ್ನು ಬಳಸಲಾಗುತ್ತಿದೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದನ್ನು ಒಂದೊಂದಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ಸಂವೇದನಾ ವಿಶ್ಲೇಷಣೆ ಮತ್ತು ವಿಧಾನಗಳಿಗೆ ಸಂಬಂಧಿಸಿದಂತೆ ಈ ವ್ಯತ್ಯಾಸಗಳು ತಮ್ಮದೇ ಆದ ವಿಭಿನ್ನ ಅಂಶಗಳನ್ನು ಹೊಂದಿವೆ ಆದ್ದರಿಂದ ನಾವು ಮೊದಲು ಯೂಬೀಕ್ವಿಟಸ್ ಸೆನ್ಸಿಂಗ್ದೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಐಐಒಟಿ ಜನಪ್ರಿಯವಾಗುವ ಮೊದಲು ಸಾಂಪ್ರದಾಯಿಕ ಯಾಂತ್ರೀಕೃತಗೊಂಡಾಗ ಇವುಗಳು ಇದ್ದ ಯಂತ್ರಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಸೆನ್ಸರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳನ್ನೂ ಬಳಸಲಾಗುತ್ತದೆ ಮತ್ತು ಅದು ಹೊಸದಲ್ಲ ಯಂತ್ರದ ಒಂದು ನಿರ್ದಿಷ್ಟ ಅಂಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೋ ಇಲ್ಲವೋ ಎಂಬಂತಹ ನಿರ್ಣಾಯಕ ಅಂಶಗಳನ್ನು ಮೇಲ್ವಿಚಾರಣೆ ಮಾಡಲು ವಿಭಿನ್ನ ಸೆನ್ಸರ್ಗಳನ್ನು ಬಳಸಲಾಗುತ್ತದೆ ಮತ್ತು ಅದು ಇಲ್ಲದಿದ್ದರೆ ಅಥವಾ ಇತರ ಕೆಲವು ಘಟಕಗಳನ್ನು ಕಾರ್ಯಗತಗೊಳಿಸುವುದು ಮತ್ತು ಅದು ಹೊಸದಲ್ಲವಾದರೂ ಸಹ ಐಐಒಟಿ ಸೆನ್ಸರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳನ್ನು ವಿವಿಧ ಕಾರ್ಯಗಳನ್ನು ನಿಯಂತ್ರಿಸಲು ವರ್ಧಿಸಲು ಮತ್ತು ಅತ್ಯುತ್ತಮವಾಗಿಸಲು ಎಲ್ಲೆಡೆ ಬಳಸಲಾಗುತ್ತದೆ ಆ ವಿಷಯಗಳು ಬಹಳ ಹಿಂದಿನಿಂದಲೂ ಇವೆ ಆದರೆ ಹೊಸದಾಗಿ ಬಂದಿರುವುದು ಒಂದೇ ಸಮಯದಲ್ಲಿ ವಿಭಿನ್ನ ಯಂತ್ರಗಳ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಈ ಪ್ರತಿಯೊಂದು ಯಂತ್ರಗಳು ತಮ್ಮ ನಡುವೆ ಮತ್ತು ಕೆಲವು ಕೇಂದ್ರ ಬಿಂದುವಿಗೆ ಡೇಟಾವನ್ನು ಹಂಚಿಕೊಳ್ಳುತ್ತವೆ ಅದು ಹೊಸದಾಗಿದೆ ಆದ್ದರಿಂದ ಈ ಸಂಪೂರ್ಣ ಪ್ಯಾಕೇಜಿಂಗ್ ಹೊಸದು ಆದ್ದರಿಂದ ಈ ಯೂಬೀಕ್ವಿಟಸ್ ಸೆನ್ಸಿಂಗ್ ಮೂಲತಃ ಐಐಒಟಿ ಸನ್ನಿವೇಶದಲ್ಲಿ ನಿಷ್ಪ್ರಯೋಜಕವಾಗಿದೆ ನಾವು ಡೇಟಾದ ಲಾಭವನ್ನು ಪಡೆದುಕೊಳ್ಳದಿದ್ದರೆ ಮತ್ತು ಕೆಲವು ಸುಧಾರಿತ ವಿಶ್ಲೇಷಣೆಯನ್ನು ಚಾಲನೆ ಮಾಡುತ್ತಿದ್ದರೆ ಈಗ ಸ್ವತಂತ್ರ ಶೈಲಿಯಲ್ಲಿ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಆದರೆ ಐಐಒಟಿಯ ಸಂದರ್ಭದಲ್ಲಿ ನಾವು ಮಾತನಾಡುತ್ತಿದ್ದೇವೆ ಒಂದೇ ಉದ್ಯಮದಲ್ಲಿನ ವಿವಿಧ ಯಂತ್ರಗಳಿಂದ ಮತ್ತು ಇತರ ಕೈಗಾರಿಕೆಗಳು ಮತ್ತು ಸ್ಥಳಗಳಿಂದ ಬರುವ ಹೆಚ್ಚಿನ ಪ್ರಮಾಣದ ಡೇಟಾ ತದನಂತರ ಅದರ ಬಗ್ಗೆ ಸಮಗ್ರ ನೋಟವನ್ನು ಪಡೆಯುವುದು ಮತ್ತು ಈ ಸಂಪರ್ಕ ಸಮಸ್ಯೆಯಿಂದಾಗಿ ಈ ಎಲ್ಲ ವಿಷಯಗಳು ಸಾಧ್ಯ ನಾನು ಮೊದಲೇ ಹೇಳಿದ್ದೇನೆ ಆದ್ದರಿಂದ ಈ ವಿಭಿನ್ನ ಯಂತ್ರಗಳ ನಡುವಿನ ಸಂಪರ್ಕದಿಂದಾಗಿ ವಿಭಿನ್ನ ಸ್ಥಳಗಳು ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವಿಭಿನ್ನ ಚಟುವಟಿಕೆಗಳ ಒಳ ಅರ್ಥ ಮತ್ತು ಈ ವಿಭಿನ್ನ ಯಂತ್ರಗಳ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಈ ಡೇಟಾದ ಪ್ರಮಾಣ ಮತ್ತು ವಿಭಿನ್ನ ವಿಶ್ಲೇಷಣೆಯನ್ನು ಬುದ್ಧಿವಂತಿಕೆಯಿಂದ ನಡೆಸುತ್ತಿದೆ ಈ ಐಟಿ ವಿಧಾನಗಳಿಗೆ ಸಂಬಂಧಿಸಿದಂತೆ ಯಾಂತ್ರೀಕೃತಗೊಳ್ಳುವಿಕೆ ಕೇವಲ ಐಟಿ ಮೇಲೆ ಅವಲಂಬಿತವಾಗಿದೆ ಮತ್ತು ಇದು ಬಹಳ ಹಿಂದಿನಿಂದಲೂ ಇದೆ ಐಐಓಟಿ ಮೂಲತಃ ಐಟಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಮತ್ತು ವಿಶೇಷವಾಗಿ ನೆಟ್ವರ್ಕಿಂಗ್ ಅಂಶ ಸಂವಹನ ಮತ್ತು ನೆಟ್ವರ್ಕಿಂಗ್ಗೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಯಾಂತ್ರೀಕೃತಗೊಂಡ ತಂತ್ರಗಳನ್ನು ಮಾರ್ಪಡಿಸುತ್ತದೆ ಈ ಮಾರ್ಪಾಡು ಈ ಎಲ್ಲಾ ಕೈಗಾರಿಕೆಗಳಲ್ಲಿ ಟ್ಯಾಲೆಂಟ್ ಪೂಲ್ ಲಭ್ಯತೆ ಪ್ರಮಾಣೀಕರಣ ಮತ್ತು ಈಗಾಗಲೇ ಲಭ್ಯವಿರುವ ಐಟಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಪರಿಹಾರದ ಪ್ರವೇಶದ ಮೂರು ಪ್ರಮುಖ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ನಾನು ನಿಮಗೆ ಹೇಳಿದಂತೆ ಈ ಐಟಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಹಳ ಹಿಂದಿನಿಂದಲೂ ಇದೆ ಮತ್ತು ನಾವು ಯಾವ ಹೊಸ ವಸ್ತುವಿನ ಬಗ್ಗೆಯೂ ಮಾತನಾಡುತ್ತಿಲ್ಲ ಆದರೆ ಈ ಸಂಪರ್ಕವು ಹೊಸದು ಕನೆಕ್ಟಿವಿಟಿ ಸಮಸ್ಯೆ ಮತ್ತು ಮೊದಲಿನ ಎಲ್ಲವನ್ನೂ ಅಳೆಯುವುದು ಈ ಯಂತ್ರಗಳಲ್ಲಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಮಾಡಲಾಗುತ್ತಿದೆ ಈಗ ನಾವು ಈ ಒಟ್ಟಾರೆ ನೆಟ್ವರ್ಕ್ ಈ ಯಂತ್ರಗಳ ನಡುವೆ ನೆಟ್ವರ್ಕಿಂಗ್ ಈ ಐಟಿ ಮೂಲಸೌಕರ್ಯಗಳ ನಡುವೆ ಪ್ಯಾಕೇಜಿಂಗ್ ಸಹಾಯದಿಂದ ಸೆನ್ಸಾರ್ಗಳು ಅಕ್ಚುಯೆಟರ್ಸ್ಗಳು ಮತ್ತು ಐಐಓಟಿಯ ಸಂದರ್ಭದಲ್ಲಿ ಹೊಸ ಪರಿಕಲ್ಪನೆಯಾಗಿರುವುದು ಮತ್ತು ಅದು ಯಾಂತ್ರೀಕೃತಗೊಂಡ ಸಾಂಪ್ರದಾಯಿಕ ಯಾಂತ್ರೀಕೃತಗೊಂಡ ನೆಟ್ವರ್ಕ್ ಸಂವೇದನಾ ಕಾರ್ಯಚಟುವಟಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಐಐಓಟಿ ಅನ್ನು ಈ ರೀತಿ ವ್ಯಾಖ್ಯಾನಿಸುತ್ತೇನೆ ಐಐಒಟಿ ಎನ್ನುವುದು ಸ್ವತಂತ್ರ ಕಂಪ್ಯೂಟರ್ಗಳು ಕಂಪ್ಯೂಟಿಂಗ್ ಸಾಧನಗಳು ಮತ್ತು ಜೊತೆಗೆ ಆ ಸಂವೇದನೆ ಕಾರ್ಯಗತಗೊಳಿಸುವಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಂಪರ್ಕಿತ ರೀತಿಯಲ್ಲಿ ಸಾಂಪ್ರದಾಯಿಕ ಯಾಂತ್ರೀಕೃತ ಗೊಳಿಸುವಿಕೆ ಆಗಿದೆ ಆದ್ದರಿಂದ ಐಐಒಟಿ ನಿಯೋಜನೆಯಲ್ಲಿ ವಿಭಿನ್ನ ಸವಾಲುಗಳಿವೆ ಡೇಟಾ ಏಕೀಕರಣ ಸವಾಲುಗಳಿವೆ ಆದ್ದರಿಂದ ನಾವು ಹೆಚ್ಚಿನ ಸಂಖ್ಯೆಯ ಯಂತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ವಿಭಿನ್ನ ಯಂತ್ರಗಳು ತಮ್ಮದೇ ಆದ ವೈವಿಧ್ಯತೆಯನ್ನು ಹೊಂದಿವೆ ವೈವಿಧ್ಯಮಯ ಡೇಟಾ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ದೊಡ್ಡ ವಿಭಿನ್ನ ಪ್ರಕಾರಗಳಲ್ಲಿ ಬರುವ ಈ ವೈವಿಧ್ಯಮಯ ಡೇಟಾಗಳ ಏಕೀಕರಣ ಐಐಒಟಿ ಸನ್ನಿವೇಶದಲ್ಲಿ ಅಂತಹ ಡೇಟಾದ ಏಕೀಕರಣವು ಒಂದು ದೊಡ್ಡ ಸವಾಲಾಗಿದೆ ಮತ್ತು ಕೈಗಾರಿಕಾ ಸ್ಥಾವರಗಳಲ್ಲಿ ಸಾಂಪ್ರದಾಯಿಕವಾಗಿ ಯಾಂತ್ರೀಕೃತಗೊಂಡಾಗ ಇದು ಇರಲಿಲ್ಲ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಸೈಬರ್ ಭದ್ರತೆ ಬಗ್ಗೆ ನಾವು ಮಾತನಾಡಿದ್ದೇವೆ ಆದ್ದರಿಂದ ಸೈಬರ್ ಸುರಕ್ಷತೆ ಬಹಳ ಮುಖ್ಯವಾಗಿದೆ ಏಕೆಂದರೆ ಈಗ ನಾವು ಬಹಳ ಸಂಪರ್ಕಿತ ಪ್ರಪಂಚದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲಿ ವಿಭಿನ್ನ ಯಂತ್ರಗಳು ತಮ್ಮ ನಡುವೆ ಮತ್ತು ಯಂತ್ರಗಳು ಜನರ ನಡುವೆ ಯಂತ್ರಗಳಿಂದ ಮನುಷ್ಯರಿಗೆ ಮನುಷ್ಯರಿಂದ ಮನುಷ್ಯರಿಗೆ ಮತ್ತು ಇನ್ನಿತರ ಸಂಪರ್ಕಗಳನ್ನು ಹೊಂದಿರುವ ಜಗತ್ತು ಆದ್ದರಿಂದ ಹೆಚ್ಚಿನ ಸಂಪರ್ಕವು ಒಟ್ಟಾರೆ ನೆಟ್ವರ್ಕ್ನಲ್ಲಿ ನಾವು ಕೆಲವು ದೋಷಗಳನ್ನು ಪರಿಚಯಿಸಲಿದ್ದೇವೆ ಮತ್ತು ವಿವಿಧ ರೀತಿಯ ದಾಳಿಗಳಿಗೆ ಹೊಸ ರೀತಿಯ ದಾಳಿಗಳನ್ನು ಪ್ರಾರಂಭಿಸಲು ಸಾಧ್ಯವಿದೆ ಮೂರನೆಯದು ಐಒಟಿಯಲ್ಲಿ ಐಐಒಟಿಯಲ್ಲಿ ಪ್ರಮಾಣೀಕರಣದ ಕೊರತೆ ಮತ್ತು ಹೀಗೆ ಐಒಟಿಯನ್ನು ನಿಯಂತ್ರಿಸುವ ಐಐಒಟಿಯನ್ನು ನಿಯಂತ್ರಿಸುವ ಒಂದೇ ಒಂದು ಮಾನದಂಡವಿಲ್ಲ ಒಂದೇ ಮಾನದಂಡವಿಲ್ಲ ಗುಣಮಟ್ಟದ ಕೊರತೆ ಇದೆ ಜಾಗತಿಕವಾಗಿ ನಡೆಯುತ್ತಿರುವ ವಿಭಿನ್ನ ಅಪೇಕ್ಷೆಗಳ ಕೆಲವು ಪ್ರಮಾಣೀಕರಣ ಪ್ರಯತ್ನಗಳಿವೆ ಆದರೆ ಒಂದೇ ಮಾನದಂಡವಿಲ್ಲ ಆದ್ದರಿಂದ ಇದು ಮೂಲತಃ IIoT ಯ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲಾಗಿದೆ ನಾವು ಕೈಗಾರಿಕೆಗಳ ಬಗ್ಗೆ ಮಾತನಾಡುವಾಗ ಮುಂದಿನದು ಪರಂಪರೆ ಸ್ಥಾಪನೆಗಳು ಕೈಗಾರಿಕೆಗಳು ಬೃಹತ್ ಪರಂಪರೆ ಯಂತ್ರದ ನೆಲೆಯನ್ನು ಹೊಂದಿವೆ ಮತ್ತು ಈ ಯಂತ್ರಗಳು ದಶಕಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಈಗ IIoT ಯ ಸಂಯೋಜನೆಯೊಂದಿಗೆ ಏನಾಗಲಿದೆ ಎಂಬುದು ಈ ಹೊಸ ತಂತ್ರಜ್ಞಾನಗಳಿಗೆ ಮತ್ತು ಹೊಸ ಯಂತ್ರಗಳನ್ನು ಸಂಗ್ರಹಿಸಲು ನೀವು ಬೆಂಬಲವನ್ನು ಹೊಂದಿರಬೇಕು ಸ್ಥಾಪಿಸಲಾದ ಹೊಸ ತಂತ್ರಜ್ಞಾನಗಳು IIoT ಅನ್ನು ಬೆಂಬಲಿಸುತ್ತವೆ ಮತ್ತು ಪರಂಪರೆ ಸ್ಥಾಪನೆಗಳೊಂದಿಗೆ ಸಂಯೋಜನೆಗೊಳ್ಳುತ್ತದೆ ಮತ್ತು ಕೊನೆಯ ಸವಾಲು ಮೂಲತಃ ಕೌಶಲ್ಯಗಳ ಕೊರತೆ ಇದು ಹೊಸ ತಂತ್ರಜ್ಞಾನ ಸಮಗ್ರವಾಗಿ ಎಲ್ಲಾ ಬಿಟ್ಗಳು ಮತ್ತು ತುಣುಕುಗಳು ಇವೆ ಮತ್ತು ಈ ವಿಭಿನ್ನ ತಂತ್ರಜ್ಞಾನಗಳಲ್ಲಿ ನಮ್ಮಲ್ಲಿ ಇನ್ನೂ ಸಾಕಷ್ಟು ನುರಿತ ಮಾನವಶಕ್ತಿ ಇಲ್ಲ ಯಾರು ಈ ಹೊಸ IIoT ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಬಯಸುತ್ತಾರೆ ಆದ್ದರಿಂದ ಈ ನುರಿತ ಮಾನವಶಕ್ತಿಯ ಕೊರತೆಯಿಂದಾಗಿ ವಿಭಿನ್ನ ಸಮಸ್ಯೆಗಳಿವೆ ಕೌಶಲ್ಯದ ಕೊರತೆಯಿಲ್ಲದೆ ದೋಷಗಳನ್ನು ವ್ಯವಸ್ಥೆಯಲ್ಲಿ ಸೇರಿಸುವ ಸಾಧ್ಯತೆಯಿದೆ ಮತ್ತು ಇದು ವಿಭಿನ್ನ ದಾಳಿಯನ್ನು ಪ್ರಾರಂಭಿಸುವ ಮತ್ತು ಒಟ್ಟಾರೆ ವ್ಯವಸ್ಥೆಗೆ ಹಾನಿಯನ್ನುಂಟುಮಾಡುವ ವಿಭಿನ್ನ ದಾಳಿಕೋರರನ್ನು ಆಕರ್ಷಿಸುವ ಸಾಧ್ಯತೆಯಿದೆ ಮತ್ತು ಇದರಿಂದಾಗಿ ಈ ಐಐಒಟಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ವ್ಯವಹಾರಕ್ಕೆ ನಷ್ಟವಾಗಬಹುದು ಡೇಟಾದ ಪರಿಮಾಣಕ್ಕೆ ಸಂಬಂಧಿಸಿದಂತೆ ಡೇಟಾ ಏಕೀಕರಣದ ಸವಾಲುಗಳಿವೆ ಅದು ಬರುತ್ತಿದೆ ನಾವು ಡೇಟಾದ ಸಂಕೀರ್ಣತೆ ವಿವಿಧ ಡೇಟಾಗಳು ದೊಡ್ಡ ಪ್ರಮಾಣದ ಪರಿಮಾಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಗಳಿಂದ ದೊಡ್ಡ ವೇಗಗಳಲ್ಲಿ ನಿರಂತರವಾಗಿ ಈ ಡೇಟಾವು ಬರುತ್ತಿದೆ ಆದ್ದರಿಂದ ಈ ಡೇಟಾವನ್ನು ನಿರ್ವಹಿಸಲು ಈ ಡೇಟಾವನ್ನು ವಿಶ್ಲೇಷಿಸುವುದು ಬಹಳ ಕಠಿಣ ಕಾರ್ಯವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಐಐಓಟಿ ಯ ಈ ಅಳವಡಿಕೆ ಕೂಡ ಕ್ಷುಲ್ಲಕವಾಗಿದೆ ಸೈಬರ್ ಸೆಕ್ಯುರಿಟಿ ಎನ್ನುವುದು ನಾನು ಈಗಾಗಲೇ ನಿಮಗೆ ಹೇಳಿರುವ ಸಂಗತಿಯಾಗಿದೆ ನಾವು ವಿವಿಧ ಸಾಧನಗಳ ಸಂಪರ್ಕಿತ ಇಂಟರ್ನೆಟ್ ಕೆಲಸ ಮಾಡುವ ಪ್ರಪಂಚದ ಬಗ್ಗೆ ಮಾತನಾಡುತ್ತಿದ್ದೇವೆ ಉದ್ಯಮದಲ್ಲಿ ಕೆಲಸ ಮಾಡುವ ಯಂತ್ರಗಳು ಮತ್ತು ಒಮ್ಮೆ ನಾವು ಈ ನೆಟ್ವರ್ಕ್ ಅನ್ನು ಸ್ಥಾಪಿಸಿದ ನಂತರ ನಾವು ವಿಭಿನ್ನ ಭದ್ರತಾ ಸಮಸ್ಯೆಗಳನ್ನು ಪರಿಚಯಿಸುವ ಸಾಧ್ಯತೆಯಿದೆ ದುರ್ಬಲತೆಯ ಸಮಸ್ಯೆಗಳು ವಿಭಿನ್ನ ಭದ್ರತಾ ಸಮಸ್ಯೆಗಳನ್ನು ಪರಿಚಯಿಸುವುದು ಮತ್ತು ವಿವಿಧ ರೀತಿಯ ದಾಳಿಕೋರರನ್ನು ಆಕರ್ಷಿಸುವುದು ಇದು ಸಾಕಷ್ಟು ಸಾಧ್ಯ ಮತ್ತು ಸೈಬರ್ ಸುರಕ್ಷತೆ ಅಥವಾ ಮಾಹಿತಿ ಸುರಕ್ಷತೆ ಅಥವಾ ಸಿಸ್ಟಮ್ ಸುರಕ್ಷಿತತೆಗೆ ಸಂಬಂಧಿಸಿದ ಇತರ ವಿಷಯವು ಗೌಪ್ಯತೆ ಸಮಸ್ಯೆಯಾಗಿದೆ ಆದ್ದರಿಂದ ಇಲ್ಲಿ ನಾವು ಈ ವಿಭಿನ್ನ ಯಂತ್ರಗಳಿಂದ ಸಾಕಷ್ಟು ಡೇಟಾವನ್ನು ಸ್ವಾಯತ್ತವಾಗಿ ಸಂಗ್ರಹಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ವಿಭಿನ್ನ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ಗೌಪ್ಯತೆಯ ಬಗ್ಗೆ ಕಾಳಜಿ ವಹಿಸುವ ಸಾಧ್ಯತೆಯಿದೆ ಈ ವೈಯಕ್ತಿಕ ಯಂತ್ರಗಳಿಂದ ಸ್ವಾಯತ್ತವಾಗಿ ಸಂಗ್ರಹಿಸಲಾದ ಡೇಟಾದ ಗೌಪ್ಯತೆ ಆದ್ದರಿಂದ ಯಂತ್ರಗಳ ಗೌಪ್ಯತೆ ಉದ್ಯಮದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಇದು ಮಾಹಿತಿ ಮತ್ತು ಸಿಸ್ಟಮ್ ಸುರಕ್ಷತೆಯ ಜೊತೆಗೆ ಬಹಳ ಮುಖ್ಯವಾದ ಕಾಳಜಿಯಾಗುತ್ತದೆ ಆದ್ದರಿಂದ ಉದಾಹರಣೆಗೆ ಆರೋಗ್ಯ ಉದ್ಯಮದಲ್ಲಿ ಡೇಟಾದ ಸಮಗ್ರತೆಯು ಹೆಚ್ಚು ಅವಶ್ಯಕವಾಗಿದೆ ಆದ್ದರಿಂದ ಸಂಗ್ರಹಿಸಲಾಗುತ್ತಿರುವ ಡೇಟಾ ನಿಜವಾದ ರೋಗಿಗಳ ಡೇಟಾವನ್ನು ಹಾಳುಮಾಡಲು ಯಾರಿಗೂ ಸಾಧ್ಯವಾಗಬಾರದು ಆದ್ದರಿಂದ ನಿಸ್ಸಂಶಯವಾಗಿ ಈ ನಿರ್ದಿಷ್ಟ ದೃಷ್ಟಿಕೋನದಿಂದ ಆರೋಗ್ಯ ಉದ್ಯಮದಲ್ಲಿ ಬಹಳ ಮುಖ್ಯವಾಗಿದೆ ಆಹಾರ ಉದ್ಯಮಗಳಲ್ಲಿ ಯಾರಾದರೂ ಡೇಟಾದೊಂದಿಗೆ ಆಟವಾಡಿದರೆ ಅದು ಕಂಪನಿಯ ಪ್ರತಿಷ್ಠೆಗೆ ಹಾನಿಯಾಗಬಹುದು ಮತ್ತು ಆ ರೀತಿಯ ಡೇಟಾವನ್ನು ಸುರಕ್ಷಿತಗೊಳಿಸಬೇಕು ಅದನ್ನು ಗೌಪ್ಯವಾಗಿ ಮಾಡಬೇಕು ಪವರ್ ಗ್ರಿಡ್ಗಳಂತೆ ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ವ್ಯವಸ್ಥೆಯ ಹಿಡಿತವನ್ನು ಹೊಂದಿರುವುದು ಬಹಳ ಸುಲಭ ಮತ್ತು ಕೆಲವು ರೀತಿಯ ದಾಳಿಯನ್ನು ಪ್ರಾರಂಭಿಸುವಂತಹ ದೊಡ್ಡ ಪರಿಣಾಮವನ್ನು ಉಂಟುಮಾಡಬಹುದು ಅದು ವ್ಯವಸ್ಥೆಯನ್ನು ಉರುಳಿಸಲು ಮತ್ತು ದೊಡ್ಡ ಅಲಭ್ಯತೆಯನ್ನು ಸೃಷ್ಟಿ ಮಾಡಬಹುದು ಆದ್ದರಿಂದ ಈ ರೀತಿಯ ದಾಳಿಗಳು ಸಾಧ್ಯ ಅಂತೆಯೇ ಸಾರಿಗೆಯಲ್ಲಿ ಮತ್ತು ಸಾರಿಗೆಯಲ್ಲಿ ಸಾಮಾನ್ಯವಾಗಿ ಹೆದ್ದಾರಿ ಸಾಗಣೆಯು ಯಾವುದೇ ರಾಷ್ಟ್ರದ ನಾಡಿಯಾಗಿದೆ ಆದ್ದರಿಂದ ಈ ಸಾರಿಗೆ ಡೊಮೇನ್ನಲ್ಲಿ ಐಐಓಟಿ ಮೂಲಸೌಕರ್ಯಕ್ಕೆ ತಿರುಗುವಂತೆ ಮಾಡುವುದು ಸಹ ಬಹಳ ನಿರ್ಣಾಯಕವಾಗಿದೆ ಆದ್ದರಿಂದ ಪ್ರಮಾಣೀಕರಣದ ಕೊರತೆಯಿದೆ ನಾನು ಮೊದಲೇ ಹೇಳುತ್ತಿದ್ದಂತೆ ಆದ್ದರಿಂದ ದೊಡ್ಡ ಯಾಂತ್ರೀಕೃತ ಪೂರೈಕೆದಾರರು ಸಂಸ್ಥೆಗಳು ಮುಕ್ತ ಪ್ರಮಾಣೀಕರಣವನ್ನು ಪ್ರೋತ್ಸಾಹಿಸುವುದಿಲ್ಲ ಆದ್ದರಿಂದ ಅವರು ತಮ್ಮದೇ ಆದ ವಿಭಿನ್ನ ಕಸ್ಟಮೈಸ್ ಮಾಡಿದ ಪರಿಹಾರಗಳನ್ನು ಹೊಂದಲು ಪ್ರೋತ್ಸಾಹಿಸುವ ಅಗತ್ಯವಿರುತ್ತದೆ ಮತ್ತು ಅದು ವ್ಯಾಪಾರ ಲಾಭದ ದೃಷ್ಟಿಯಿಂದಲೂ ಸಮಯ ಹೊಂದಿರುತ್ತದೆ ಮತ್ತು ಪ್ರಮಾಣೀಕರಣದ ಈ ಸಂಪೂರ್ಣ ಸಂಚಿಕೆ ಗ್ರಾಹಕರು ಸಂಗ್ರಹಿಸಿದ ಈ ವಿಭಿನ್ನ ಸಲಕರಣೆಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಸಣ್ಣ ಯಾಂತ್ರೀಕೃತ ಸರಬರಾಜುದಾರ ಸಂಸ್ಥೆಗಳು ಮೂಲತಃ ಈ ಬೃಹತ್ ಹೆಜ್ಜೆಯನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಪ್ರಮಾಣೀಕರಣದ ಕೊರತೆಯು ಸಾಧನದ ಪರಸ್ಪರ ಕಾರ್ಯಸಾಧ್ಯತೆ ಸಿಮ್ಯಾಂಟಿಕ್ ಪರಸ್ಪರ ಕಾರ್ಯಸಾಧ್ಯತೆ ಸಾಧನ ಪರಸ್ಪರ ಕಾರ್ಯಸಾಧ್ಯತೆಗೆ ಸಂಬಂಧಿಸಿದ ವಿಭಿನ್ನ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ವಿಭಿನ್ನ ಐಒಟಿ ಸಾಧನಗಳನ್ನು ಬೆಂಬಲಿಸುವ ವಿಭಿನ್ನ ಯಂತ್ರಗಳು ಪರಸ್ಪರ ಮಾತನಾಡಬೇಕಾದ ಅಗತ್ಯವಿರುತ್ತದೆ ಮತ್ತು ಅವುಗಳನ್ನು ವಿಭಿನ್ನ ಮಾರಾಟಗಾರರು ತಯಾರಿಸುತ್ತಾರೆ ಆದ್ದರಿಂದ ಸಾಧನದ ಮಟ್ಟದ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಅರ್ಥೈಸಲಾಗಿದೆ ಆದರೆ ನಾವು ಮಾತನಾಡುತ್ತಿರುವ ಸಿಮ್ಯಾಂಟಿಕ್ ಪರಸ್ಪರ ಕಾರ್ಯಸಾಧ್ಯತೆ ಏನು ಸಿಮ್ಯಾಂಟಿಕ್ ಎಂದರೆ ಅರ್ಥ ಆದ್ದರಿಂದ ವಿಭಿನ್ನ ಭಾಷೆಗಳನ್ನು ಮಾತನಾಡುವ ಈ ವಿಭಿನ್ನ ಸಾಧನಗಳು ಪರಸ್ಪರ ಅರ್ಥಪೂರ್ಣವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಅವರು ಏನು ಮಾತನಾಡುತ್ತಿದ್ದಾರೆಂಬುದನ್ನು ಅವರು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಅದು ಸಿಮ್ಯಾಂಟಿಕ್ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆ ಮತ್ತು ಗೌಪ್ಯತೆ ಸಮಸ್ಯೆಗಳು ಮತ್ತು ಪ್ರಮಾಣೀಕರಣದ ಕಾಳಜಿಗಳು ಸಹ ಬಹಳ ಮುಖ್ಯ ಪರಂಪರೆ ಸ್ಥಾಪನೆಗಳು ಪರಿಗಣಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶವಾಗಿದೆ ತಂತ್ರಜ್ಞಾನವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಆದ್ದರಿಂದ ಕೈಗಾರಿಕೆಗಳಲ್ಲಿ ತಂತ್ರಜ್ಞಾನಗಳಿವೆ ದಶಕಗಳಲ್ಲಿ ಕೆಲವು ತಂತ್ರಜ್ಞಾನಗಳಿವೆ ಅವುಗಳು ಆ ಪರಂಪರೆಯ ಬಯಕೆಗಳಿಗಿಂತ ಹೆಚ್ಚು ಮುಂದುವರಿದವು ಮತ್ತು ಕೆಲವು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಆದ್ದರಿಂದ ಈ ಎಲ್ಲಾ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಆ ಪರಂಪರೆಯೊಂದಿಗೆ ಹೊಸದನ್ನು ಒಟ್ಟಿಗೆ ಸಂಯೋಜಿಸಬೇಕು ಇಡೀ ಸಮಗ್ರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ದುರ್ಬಲತೆಯನ್ನು ಬಿಡದೆ ಐಐಓಟಿ ಪ್ರಪಂಚದ ಬಗ್ಗೆ ಕೌಶಲ್ಯಗಳ ಕೊರತೆ ಇದು ಹೊಸ ತಂತ್ರಜ್ಞಾನವಾಗಿದೆ ಆದ್ದರಿಂದ ಹೊಸ ತಂತ್ರಜ್ಞಾನ ಎಂದರೆ ಡೇಟಾ ಏಕೀಕರಣ ಇತ್ಯಾದಿ ಐಐಒಟಿ ಸಂಬಂಧಿತ ಕೌಶಲ್ಯಗಳನ್ನು ಹೊಂದಿರುವ ಕಾರ್ಮಿಕರ ಮಿತಿಯನ್ನು ನಾವು ಹೊಂದಿದ್ದೇವೆ ಏಕೆಂದರೆ ಈ ತಂತ್ರಜ್ಞಾನಗಳು ಐಐಒಟಿಗೆ ಸಂಬಂಧಿಸಿವೆ ಮತ್ತು ಈ ಹೊಸ ಸಂಬಂಧಿತ ತಂತ್ರಜ್ಞಾನಗಳು ಹೊಸ ಸ್ವರೂಪದಲ್ಲಿವೆ ಆದ್ದರಿಂದ ಕಾರ್ಮಿಕರು ಈ ತಂತ್ರಜ್ಞಾನಗಳ ಬಗ್ಗೆ ವೇಗವಾಗಿ ಮತ್ತು ವೈವಿಧ್ಯಮಯ ಜ್ಞಾನವನ್ನು ಹೊಂದಿರಬೇಕು ಆದ್ದರಿಂದ ಐಐಒಟಿಯ ವಿಭಿನ್ನ ಅನ್ವಯಿಕೆಗಳ ಬಗ್ಗೆ ಮೊದಲಿನಿಂದಲೂ ಆರೋಗ್ಯ ಉದ್ಯಮ ಗಣಿಗಾರಿಕೆ ಉದ್ಯಮ ಉತ್ಪಾದನಾ ಉದ್ಯಮ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಅಗ್ನಿಶಾಮಕ ಒಳಚರಂಡಿ ಸ್ಮಾರ್ಟ್ ಸಿಟಿಗಳು ಮತ್ತು ಮುಂತಾದವುಗಳಲ್ಲಿವೆ ಆದ್ದರಿಂದ ಆರೋಗ್ಯ ಉದ್ಯಮದಲ್ಲಿ ವೈದ್ಯರ ಮಾಹಿತಿಯ ಲಭ್ಯತೆ ಮತ್ತು ಪುನರಾವರ್ತನೆಯು ರೋಗಿಗಳಿಗೆ ಸರಿಯಾದ ವೈದ್ಯರನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಆರೋಗ್ಯ ಸಾಧನಗಳ ಅಂತರ್ಜಾಲ ಸಂಪರ್ಕವು ಮೂಲತಃ ಇದನ್ನು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದನ್ನು ನಾವು ಅಲ್ಪಪ್ರಮಾಣದಲ್ಲಿ ನೋಡಿದ್ದೇವೆ ಮತ್ತು ಆರೋಗ್ಯ ಉದ್ಯಮದಲ್ಲಿ ಐಐಓಟಿಯ ಅಪ್ಲಿಕೇಶನ್ ಆಗಿದೆ ಆದ್ದರಿಂದ ಪ್ರಾರಂಭದಲ್ಲಿಯೇ ನಾನು ಈ ತಾಪಮಾನ ಸೆನ್ಸಾರ್ ಮತ್ತು ನಾಡಿ ಆಕ್ಸಿಮೀಟರ್ ಸಂವೇದಕವನ್ನು ಬಳಸುವುದರ ಬಗ್ಗೆ ಉದಾಹರಣೆಯನ್ನು ಕೊಟ್ಟಿದ್ದೆ ಮತ್ತು ಸಂಪರ್ಕಿತ ನೆಟ್ವರ್ಕ್ ಮೂಲಕ ಈ ಡೇಟಾವನ್ನು ಹೆಚ್ಚಿನ ಮೌಲ್ಯಮಾಪನ ಮೇಲ್ವಿಚಾರಣೆ ಮತ್ತು ಮುಂತಾದವುಗಳಿಗಾಗಿ ನಿಯಂತ್ರಣ ಕೇಂದ್ರಕ್ಕೆ ಕಳುಹಿಸಲಾಗುತ್ತದೆ ಆದ್ದರಿಂದ ಇದು ಮೂಲತಃ ಆರೋಗ್ಯ ಉದ್ಯಮದಲ್ಲಿ ಐಐಒಟಿಯನ್ನು ಅನ್ವಯಿಸುವ ಒಂದು ಮೂಲಭೂತ ರೂಪವಾಗಿದೆ ಗಣಿಗಾರಿಕೆ ಉದ್ಯಮವು ಅನಿಲ ಮೇಲ್ವಿಚಾರಣೆ ಮತ್ತು ಕಲ್ಲಿದ್ದಲು ಗಣಿಗಳಲ್ಲಿನ ಅನಿಲ ಮೇಲ್ವಿಚಾರಣೆಯನ್ನು ನಾನು ನಿಮಗೆ ತೋರಿಸಿದ ಉದಾಹರಣೆ ಮೀಥೇನ್ ಮತ್ತು ಇಂಗಾಲದ ಮಾನಾಕ್ಸೈಡ್ನಂತಹ ವಿಷಕಾರಿ ಅನಿಲಗಳ ಸಾಂದ್ರತೆಯ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಆದ್ದರಿಂದ ಐಐಒಟಿ ಆಧಾರಿತ ತಂತ್ರಜ್ಞಾನಗಳ ಸಹಾಯದಿಂದ ಇದು ಸಾಧ್ಯ ಆದ್ದರಿಂದ ಗಣಿಗಾರಿಕೆ ಉದ್ಯಮದಲ್ಲಿ ಐಐಒಟಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ವಿಪತ್ತು ಎಚ್ಚರಿಕೆ ಗಣಿಗಾರರ ಕೆಲಸದ ಸ್ಥಿತಿಯನ್ನು ನೈಜ ಸಮಯದಲ್ಲಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬಹುದು ಮತ್ತು ಹೀಗೆ ನಾವು ಪ್ರಯೋಜನ ಪಡೆಯುತ್ತೇವೆ ಗಣಿಗಾರರನ್ನು ಸಾಮಾನ್ಯ ಸಮಯಗಳಲ್ಲಿ ಮತ್ತು ತುರ್ತು ಸಂದರ್ಭಗಳಲ್ಲಿ ಪತ್ತೆ ಮಾಡುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು ಗಣಿ ಬೆಂಕಿಯಿದ್ದರೆ ಗಣಿಗಾರರನ್ನು ಪತ್ತೆ ಹಚ್ಚುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯವಾದ ಸಮಸ್ಯೆಯಾಗಿದೆ ಮತ್ತು ಐಐಓಟಿ ಇದನ್ನು ಮಾಡಲು ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಗಣಿಗಾರಿಕೆ ಉದ್ಯಮದಲ್ಲಿ ಸುರಕ್ಷತೆ ಮತ್ತು ಹೆಚ್ಚುತ್ತಿರುವ ದಕ್ಷತೆಯು ಐಐಒಟಿಯನ್ನು ಅಳವಡಿಸಿಕೊಳ್ಳುವುದರಿಂದ ಹೊರಬರುವ ಮತ್ತೊಂದು ಪ್ರಯೋಜನವಾಗಿದೆ ಉತ್ಪಾದನಾ ಉದ್ಯಮದಲ್ಲಿ ವಿಭಿನ್ನ ಸಾಧನಗಳು ವಿಭಿನ್ನ ಯಂತ್ರಗಳು ಉಪಕರಣಗಳು ಕಾರ್ಯಪಡೆ ಪೂರೈಕೆ ಸರಪಳಿ ಕೆಲಸದ ವೇದಿಕೆಯ ಪರಸ್ಪರ ಸಂಪರ್ಕ ಮತ್ತು ಏಕೀಕರಣ ಆದ್ದರಿಂದ ಈ ಎಲ್ಲ ಸಂಗತಿಗಳ ಏಕೀಕರಣವು ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡುವಂತಹ ಸ್ಮಾರ್ಟ್ ಉತ್ಪಾದನಾ ವೇದಿಕೆಯನ್ನು ಮಾಡುತ್ತದೆ ಕಾರ್ಮಿಕರ ದಕ್ಷತೆಯನ್ನು ಸುಧಾರಿಸಬಹುದು ಕೆಲಸದ ಸ್ಥಳದಲ್ಲಿ ಸುಧಾರಿತ ಸುರಕ್ಷತೆ ಸಂಪನ್ಮೂಲ ಆಪ್ಟಿಮೈಸೇಶನ್ ಕೈಗಾರಿಕೆಗಳಲ್ಲಿನ ತ್ಯಾಜ್ಯ ಕಡಿತ ಮತ್ತು ಎಂಡ್ ಟು ಎಂಡ್ ಆಟೊಮೇಷನ್ ಉತ್ಪಾದನಾ ಉದ್ಯಮದಲ್ಲಿ ಐಐಒಟಿಯಲ್ಲಿ ಈ ಎಲ್ಲಾ ಸಾಧನಗಳ ಪರಸ್ಪರ ಸಂಪರ್ಕ ಮತ್ತು ಏಕೀಕರಣದ ವಿಭಿನ್ನ ಪ್ರಯೋಜನ ಗಳಾಗಿವೆ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಅದೇ ರೀತಿ ಉಪಕರಣಗಳು ಎಂಜಿನ್ಗಳು ಸಂಪರ್ಕಿತ ಸಾಧನಗಳನ್ನು ಬಳಸಿಕೊಂಡು ಟ್ರ್ಯಾಕಿಂಗ್ ನಿಯೋಜಿತ ಸೆನ್ಸಾರ್ಗಳು ಜಿಪಿಎಸ್ ಅನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಲು ಸಾಧ್ಯವಿದೆ ಆದ್ದರಿಂದ ಈ ರೀತಿಯ ಟ್ರ್ಯಾಕಿಂಗ್ ಸಾಧನಗಳು ಟ್ರ್ಯಾಕಿಂಗ್ ಸೆನ್ಸಾರ್ಗಳು ಮತ್ತು ಟ್ರ್ಯಾಕ್ ಮಾಡಲು ಬಳಸಬಹುದು ಉದಾಹರಣೆಗೆ ಅಲ್ಲಿ ನಿರ್ದಿಷ್ಟ ಟ್ರಕ್ ನಿರ್ದಿಷ್ಟ ಲಾಜಿಸ್ಟಿಕ್ ಅಪ್ಲಿಕೇಶನ್ನಲ್ಲಿರುತ್ತದೆ ಹೆದ್ದಾರಿಯಲ್ಲಿರುವ ಟ್ರಕ್ಗಳು ಈ ವಿಭಿನ್ನ ಟ್ರಕ್ಗಳು ಯಾವ ಸಮಯದಲ್ಲಿ ಹೆದ್ದಾರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿವೆ ಮತ್ತು ಅವರು ಸಾಕಷ್ಟು ನಿದ್ರೆ ಮಾಡುತ್ತಿದ್ದಾರೆಯೇ ಅಥವಾ ಈ ವಿಭಿನ್ನ ವಾಹನಗಳ ಚಾಲಕರು ಸಾಕಷ್ಟು ನಿದ್ರೆ ಹೊಂದಿದ್ದಾರೋ ಇಲ್ಲವೋ ಮತ್ತು ಈ ಟ್ರಕ್ಗಳ ಸ್ಥಿತಿ ಇದು ಕೇವಲ ಒಂದು ಉದಾಹರಣೆಯಾಗಿದೆ ಈ ಪರಿಸ್ಥಿತಿಗಳು ಮತ್ತಷ್ಟು ಮುಂದುವರಿಯಲು ಸಾಕಷ್ಟು ಉತ್ತಮವಾಗಿದೆಯೇ ಅಥವಾ ಕೆಲವು ರೀತಿಯ ನಿರ್ವಹಣಾ ಚಟುವಟಿಕೆಗಳನ್ನು ನಡೆಸಬೇಕಾಗಿದೆಯೆ ಎಂದು ಟ್ರಕ್ಗಳ ಸ್ಥಿತಿ ಗಮನಿಸುತ್ತದೆ ಈ ರೀತಿಯ ವೇಳಾಪಟ್ಟಿ ಉತ್ತಮವಾಗಿದೆಯೇ ಈ ವಿಭಿನ್ನ ವೇಳಾಪಟ್ಟಿ ಐಐಒಟಿ ತಂತ್ರಜ್ಞಾನಗಳ ಸಹಾಯದಿಂದ ವಾಹನಗಳನ್ನು ಸಹ ನಿರ್ವಹಿಸಬಹುದು ಆದ್ದರಿಂದ ಗರಿಷ್ಠ ವೇಳಾಪಟ್ಟಿ ನಾವು ರದ್ದತಿ ಮತ್ತು ವಿಳಂಬವನ್ನು ಕಡಿಮೆ ಮಾಡುವ ಮೂಲಕ ಉತ್ತಮ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತೇವೆ ಮತ್ತು ಒಟ್ಟಾರೆ ಇಂಧನ ಬಳಕೆಯನ್ನು ಕಡಿಮೆ ಮಾಡುತ್ತೇವೆ ಆದ್ದರಿಂದ ಸಲಕರಣೆಗಳ ಸರಿಯಾದ ನಿರ್ವಹಣೆ ನಾವು ಆನ್ಬೋರ್ಡ್ ಪ್ರಯಾಣಿಕರು ಮತ್ತು ಯಂತ್ರಗಳಿಗೆ ಸುಧಾರಿತ ಸುರಕ್ಷತೆಯನ್ನು ಒದಗಿಸುತ್ತೇವೆ ಮತ್ತು ಆ ಮೂಲಕ ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುತ್ತೇವೆ ಅಗ್ನಿಶಾಮಕ ದಳವು ವಿಭಿನ್ನ ಐಐಒಟಿ ತಂತ್ರಜ್ಞಾನಗಳ ಸೆನ್ಸರ್ ನೆಟ್ವರ್ಕ್ಗಳ ಬಳಕೆಯನ್ನು ಸಹ ಆಕರ್ಷಿಸುತ್ತದೆ ಆರ್ಎಫ್ಐಡಿ ಟ್ಯಾಗ್ಗಳೊಂದಿಗೆ ಕೈಗಾರಿಕಾ ಕಾರ್ಯಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕಟ್ಟಡಗಳಾದ ಮನೆಗಳಲ್ಲಿ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಬೆಂಕಿಯ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ವಿವಿಧ ಒಳಬರುವ ತೊರೆಯುವವರ ಮುಂಚಿನ ಎಚ್ಚರಿಕೆ ಸಹ ಸಾಧ್ಯವಿದೆ ಅಗ್ನಿಶಾಮಕ ಅಪ್ಲಿಕೇಶನ್ ಡೊಮೇನ್ನಲ್ಲಿ ಐಐಒಟಿ ಬಳಕೆಯ ಸಹಾಯದಿಂದ ಕೊನೆಯ ವಿಷಯವೆಂದರೆ ಈ ವಿಭಿನ್ನ ದೋಷಗಳ ಸ್ವಯಂಚಾಲಿತ ಮತ್ತು ವೇಗವಾಗಿ ರೋಗನಿರ್ಣಯ ಅದು ಸಂಭವಿಸಬಹುದು ಐಐಒಟಿ ತಂತ್ರಜ್ಞಾನಗಳ ಬಳಕೆಯ ಸಹಾಯದಿಂದ ಸಹ ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ನಿರ್ವಹಿಸಬಹುದು ಆದ್ದರಿಂದ ಐಐಒಟಿ ಸಾಧನಗಳ ನಡುವೆ ಸಂಪರ್ಕವನ್ನು ಸುಧಾರಿಸುವುದು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವುದು ಉತ್ಪಾದಕತೆಯನ್ನು ಸುಧಾರಿಸುವುದು ಆಸ್ತಿ ಬಳಕೆಯನ್ನು ಉತ್ತಮಗೊಳಿಸುವುದು ಹೊಸ ಉದ್ಯೋಗಗಳು ಮತ್ತು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು ಕಾರ್ಯಾಚರಣೆಯ ಸಮಯವನ್ನು ಕಡಿಮೆ ಮಾಡುವುದರಿಂದ ಇವು ವಿಭಿನ್ನ ಪ್ರಯೋಜನಗಳಾಗಿವೆ ಇವು ಉದ್ಯಮದಲ್ಲಿ ಐಐಒಟಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರ ವಿಭಿನ್ನ ಪ್ರಯೋಜನಗಳಾಗಿವೆ ಆದ್ದರಿಂದ ಬೇರೆ ಬೇರೆ ಪ್ರಯೋಜನಗಳಿವೆ ಮತ್ತು ರಿಮೋಟ್ ಡಯಾಗ್ನೋಸಿಸ್ ನಂತರ ಯಾವುದರ ರಿಮೋಟ್ ಡಯಾಗ್ನೋಸಿಸ್ ಯಂತ್ರಗಳ ರಿಮೋಟ್ ಡಯಾಗ್ನಾಸ್ಟಿಕ್ಸ್ ವೆಚ್ಚ ಪರಿಣಾಮಕಾರಿತ್ವ ಕಾರ್ಮಿಕರ ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಇದು ಕಾರ್ಮಿಕರ ಸುರಕ್ಷತಾ ಏರ್ಗೊನೋಮಿಕ್ ಸಮಸ್ಯೆಗಳು ಐಐಒಟಿ ತಂತ್ರಜ್ಞಾನಗಳು ಸಾಕಷ್ಟು ಅನ್ವಯಿಕೆಗಳನ್ನು ಕಂಡುಕೊಂಡಿವೆ ಈ ವಿಭಿನ್ನ ಐಐಒಟಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದರೊಂದಿಗೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಸುರಕ್ಷತೆಯನ್ನು ಸುಧಾರಿಸಲು ಐಐಒಟಿಯನ್ನು ಸುಧಾರಿಸಲು ವಿಶ್ವಾದ್ಯಂತ ಹೊಸ ಸಂಖ್ಯೆಯ ವಿವಿಧ ಯೋಜನೆಗಳು ನಡೆಯುತ್ತಿವೆ ಆದ್ದರಿಂದ ಕೊನೆಯದಾಗಿ ಐಐಒಟಿ ಬಹಳ ಭರವಸೆಯ ತಂತ್ರಜ್ಞಾನವಾಗಿದೆ ಇದು ವಿಭಿನ್ನ ಆಕರ್ಷಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಆದರೆ ಅದೇ ಸಮಯದಲ್ಲಿ ಅನೇಕ ಅಡೆತಡೆಗಳನ್ನು ದಾಟಬೇಕಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಎಂದು ಅರ್ಥವಲ್ಲ ಈ ಅಡೆತಡೆಗಳನ್ನು ನಿವಾರಿಸಲು ಹಲವು ವಿಭಿನ್ನ ಸವಾಲುಗಳಿವೆ ಐಐಒಟಿ ಯ ಭವಿಷ್ಯ ಎಂದು ಇದರ ಅರ್ಥವಲ್ಲ ವಾಸ್ತವವಾಗಿ ಐಐಒಟಿಯನ್ನು ಅಳವಡಿಸಿಕೊಳ್ಳುವುದು ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತದ ಎಲ್ಲಾ ಕೈಗಾರಿಕೆಗಳಲ್ಲಿ ದಿನದಿಂದ ದಿನಕ್ಕೆ ನಿರಂತರವಾಗಿ ಹೆಚ್ಚುತ್ತಿದೆ ಆದ್ದರಿಂದ ಮೂಲತಃ ಇದು ಕ್ರಮೇಣ ಪ್ರತಿದಿನ ಐಐಒಟಿ ತಂತ್ರಜ್ಞಾನಗಳ ಅಳವಡಿಕೆ ಹೆಚ್ಚುತ್ತಿದೆ ಮತ್ತು ಭವಿಷ್ಯದಲ್ಲಿ ಅದು ಇನ್ನೂ ಹೆಚ್ಚಾಗಲಿದೆ ಎಂದು ಸಾಕಷ್ಟು ನಿರೀಕ್ಷಿಸಲಾಗಿದೆ ಮತ್ತು ವಿಭಿನ್ನ ಕೈಗಾರಿಕೆಗಳು ಇರುವ ಉತ್ತಮ ಸಂಪರ್ಕಿತ ಜಗತ್ತನ್ನು ನಾವು ನೋಡಲು ಸಾಧ್ಯವಾಗುತ್ತದೆ ಎಲ್ಲಿ ಸಂಪರ್ಕಿತ ಸುಧಾರಿತ ವಿಶ್ಲೇಷಣೆಯನ್ನು ಈ ವಿಭಿನ್ನ ಕೈಗಾರಿಕೆಗಳು ತಿಳಿಸುತ್ತಿರುವ ವಿಭಿನ್ನ ಅಂಶಗಳ ಬಗ್ಗೆ ಸಾಕಷ್ಟು ಒಳನೋಟವನ್ನು ಪಡೆಯಲು ಸಾಕಷ್ಟು ಡೇಟಾವನ್ನು ಉಪಯೋಗಿಸಲಾಗುತ್ತದೆ ಆದ್ದರಿಂದ ಈ ಮೂಲಭೂತ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನೀವು ಆಸಕ್ತಿ ಹೊಂದಿದ್ದರೆ ಈ ಕೆಲವು ಉಲ್ಲೇಖಗಳನ್ನು ನೋಡಬಹುದು ಮತ್ತು ಇದರೊಂದಿಗೆ ನಾವು ಅಂತ್ಯ ಗೊಳಿಸುತೆವೆ